ರೇಖಾಚಿತ್ರವನ್ನು ಮತ್ತೆ ನಾವು ಬರೆಯೋಣ ಆದ್ದರಿಂದ ಇದು ಡೆಲ್ಟಾದಲ್ಲಿ ಅನ್ವಯಿಸಲಾದ ವಿಎ ಆಗಿದೆ ನಾನು ಡೆಲ್ಟಾ ಗ್ಯಾಪ್ ಎಕ್ಸಿಟೇಷನ್ ಊಹಿಸುತ್ತಿದ್ದೇನೆ ಈ z ಡ್ ಅನ್ನು ಇಲ್ಲಿ 0 ಎಂದು ಮತ್ತು ಎರಡನೇ ಆಂಟೆನಾ ಅಂಶಕ್ಕೆ ಸಮನಾಗಿ d ಯಿಂದ ದೂರ ಆದರೆ ಅದು ಪರಸ್ಪರ ಸಮಾನಾಂತರವಾಗಿ ಈ ಕೇಂದ್ರವು ZB ಯಲ್ಲಿದೆ ಮತ್ತು ಉದ್ದವು LB ಆಗಿದ ಎಂದುಕೊಳ್ಳೋಣ ಜ್ಯಾಮಿತಿ ಸ್ಪಷ್ಟ ಉದ್ದ LA ಉದ್ದ LB ಕರೆಂಟ್ IA ಕರೆಂಟ್ IB ಈಗ ಇಲ್ಲಿರುವ ಒಂದೇ ಆಂಟೆನಾ ಪ್ರಕರಣದಲ್ಲಿ ನಾನು ಏನು ಮಾಡಿದ್ದೇನೆಂದು ನಿಮಗೆ ನೆನಪಿದ್ದರೆ ನನ್ನ ಕರೆಂಟ್ ಮೂಲವು ಜೆಡ್ ಅಕ್ಷದ ಉದ್ದಕ್ಕೂ ಇತ್ತು ಮತ್ತು ನಾನು ಈ ತ್ರಿಜ್ಯವನ್ನು ಹೊರತುಪಡಿಸಿ ವೀಕ್ಷಣಾ ಸ್ಥಳವನ್ನು ತೆಗೆದುಕೊಂಡಿದ್ದೇನೆ ಎ ಹೊರತಾಗಿ ಅದಕ್ಕಾಗಿಯೇ ಈ ವರ್ಗವು ಇತ್ತು ಮತ್ತು ಏನ್ನನ್ನು ತಪ್ಪಿಸಲು ನಾವು ಇದನ್ನು ಮಾಡಿದ್ದೇವೆ ಗ್ರೀನ್ನ ಕಾರ್ಯದ ಏಕತ್ವ ನಾನು ಆಂಟೆನಾದ ಒಂದೇ ಮೇಲ್ಮೈಯಲ್ಲಿ ಅಂಕಗಳನ್ನು ಆರಿಸಬಹುದಿತ್ತು ಅದು ಸಾಧ್ಯವಾಗಿತ್ತು ಮತ್ತು ನಾವು ಏಕತ್ವದೊಂದಿಗೆ ಸರಿಯಾಗಿ ವ್ಯವಹರಿಸಿದ್ದೇವೆ ಆದರೆ ಗಣಿತವನ್ನು ಸರಳವಾಗಿಸಲು ನಾವು ಏಕತ್ವವನ್ನು ತಪ್ಪಿಸಲು ಇದನ್ನು ಮಾಡಿದ್ದೇವೆ ಇಲ್ಲಿ ಆದಾಗ್ಯೂ ಇಲ್ಲಿ ಒಂದು ನಿರ್ದಿಷ್ಟ ಸಮ್ಮಿತಿ ಕಾಣೆಯಾಗಿದೆ ಏಕೆಂದರೆ ನಾನು ಎರಡನೆಯ ಆಂಟೆನಾ ಒಂದು ಬದಿಯಲ್ಲಿದೆ ಎಂದು ಅರ್ಥೈಸುತ್ತೇನೆ ಆದ್ದರಿಂದ ನಾನು ಅಂತರ ಡಿ ಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಆ ಹಂತದಲ್ಲಿ ಪರೀಕ್ಷೆಯನ್ನು ಮಾಡಲು ಸಹ ಸಾಧ್ಯವಿಲ್ಲ ಆದ್ದರಿಂದ ಪರ್ಯಾಯ ಯಾವುದು ಮೂಲ ಬಿಂದುಗಳು ಮತ್ತು ಪರೀಕ್ಷಾ ಬಿಂದುಗಳಿಗಾಗಿ ನಾನು ಮಾಡುವ ಪರಿಹಾರ ಏನು ನೆನಪಿಡಿ ಇಲ್ಲಿ ಇದು ನನ್ನ ಮೂಲ ಮತ್ತು ಇದು ನನ್ನ ಪರೀಕ್ಷಾ ಕೇಂದ್ರವಾಗಿತ್ತು ಆದ್ದರಿಂದ ಇಲ್ಲಿ ನನಗೆ ಯಾವುದೇ ಆಯ್ಕೆ ಇಲ್ಲ ನಾನು ಏಕತ್ವಗಳೊಂದಿಗೆ ವ್ವವಹರಿಸಬೇಕು ಆದ್ದರಿಂದ ಪ್ರವಾಹವು ಎಲ್ಲಿ ಹರಿಯುತ್ತಿದೆ ಅದು ನಾನು ಪರೀಕ್ಷೆಯನ್ನು ಮಾಡುವ ಸ್ಥಳವಾಗಲಿದೆ ನಾನು ಗ್ರೀನ್ನ ಕಾರ್ಯಗಳಲ್ಲಿ ಏಕತ್ವವನ್ನು ಪಡೆಯುತ್ತೇನೆ ಅದು ಸಮಸ್ಯೆಯಲ್ಲ ಆದರೆ ಈಗ ನಾವು ಮಾಡೋಣ ಗಡಿ ಸ್ಥಿತಿಯೊಂದಿಗೆ ಪ್ರಾರಂಭಿಸೋಣ ಅದು ನಮಗೆ ಮಾರ್ಗದರ್ಶನ ನೀಡಲಿದೆ ಆದ್ದರಿಂದ ನಾನು ಅದನ್ನು ಮತ್ತೆ ಬರೆಯುತ್ತೇನೆ ಉದಾಹರಣೆಗೆ ಸಮೀಕರಣ ೧ EzsAEzsB−EziA −LA2∫ LA2IAz'Kzz'dz' −LB2 ∫LB2IBz"Kzz"dz"0 z∈B ಈಗ ನಾವು ಒಂದರಿಂದ ಒಂದಕ್ಕೆ ಮ್ಯಾಪಿಂಗ್ ಮಾಡೋಣ ಮೊದಲ ಪದ ಏನಾಗುತ್ತದೆ ಆದ್ದರಿಂದ ಇದು ಎಡಭಾಗಕ್ಕೆ ನಮ್ಮ ಸಂಕ್ಷಿಪ್ತ ಸಂಕೇತವಾಗಿದೆ ಆದ್ದರಿಂದ ಅವಿಭಾಜ್ಯಗಳು ಎಲ್ಲಿಂದ ಎಲ್ಲಿಗೆ ಹೋಗುತ್ತವೆ ಇದು ಆಂಟೆನಾ ಎ ನಲ್ಲಿ ಅದೇ ಆಂಟೆನಾದಿಂದ ಪ್ರಚೋದಿತ ಪ್ರವಾಹದಿಂದಾದ ಕ್ಷೇತ್ರ ಆದ್ದರಿಂದ ಏಕೀಕರಣದ ಮಿತಿಗಳು ಏನಾಗಿರಬೇಕು −LA 2 ರಿಂದ LA 2 ಇದು ಯಾವ ಪ್ರವಾಹವಾಗಿರುತ್ತದೆ ಐಎ ಅಥವಾ ಐಬಿ ಐಎ ಜೆಡ್' ಆದ್ದರಿಂದ z'ಎನ್ನುವುದು ಇಲ್ಲಿ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುವ ನಿರ್ದೇಶಾಂಕ ಎಂದು ಹೇಳೋಣ K z z' dz ' ಇದು ಎ ನಿಂದ ಉತ್ಪತ್ತಿಯಾದ ಚದುರಿದ ಕ್ಷೇತ್ರವಾಗಿದೆ ಮುಂದೆ ಆಂಟೆನಾ ಬಿ ಯ ಪ್ರವಾಹದಿಂದ ಉತ್ಪತ್ತಿಯಾಗುವ ಕ್ಷೇತ್ರ ಆದ್ದರಿಂದ ಏಕೀಕರಣದ ಮಿತಿಗಳು −LB 2 ರಿಂದ LB 2 ಸುಲಭವಾಗಿಸಲು ನಾನು ಬೇರೆ ಕೆಲವು ನಿರ್ದೇಶಾಂಕಗಳನ್ನು ಹೇಳುತ್ತೇನೆ ಏಕೆಂದರೆ ಇದು ನಕಲಿ ವೇರಿಯಬಲ್ ಆದರೆ ನಾವು ಅದನ್ನು ಬೇರೆ ಚಿಹ್ನೆಯನ್ನಾಗಿ ಮಾಡೋಣ K z z " ಈ z'z " ಎಂಬುದು z ಗೆ ಹೋಲಿಸಿದರೆ ಸಾಪೇಕ್ಷ ನಿರ್ದೇಶಾಂಕವಾಗಿದೆ B ಯು −Ei z A ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನು ನಾವು ಊಹಿಸುತ್ತಿದ್ದೇವೆ ಉದಾಹರಣೆಗೆ ಡೆಲ್ಟಾ ಅಂತರ ಅಥವಾ ನಿಮಗೆ ಬೇಕಾದುದು ಏನೆಂಬುದು ಮುಖ್ಯವಲ್ಲ ಅದು ನನ್ನ ಮೊದಲನೆಯದು ಸಮೀಕರಣ ಎರಡನೇ ಸಮೀಕರಣವು ಯಾವ ಗಡಿಯಿಂದ ಬರುತ್ತಿದೆ ಆದ್ದರಿಂದ ನಾನು ಒಂದು ವಿಷಯವನ್ನು ಸ್ಪಷ್ಟ ಮಾಡಬೇಕು ಇಲ್ಲಿ z ಯಾವ ಸ್ಥಳಕ್ಕೆ ಸೇರಿದೆ ಈ ಗಡಿ ಸ್ಥಿತಿಯನ್ನು ಯಾವ z ಗೆ ಮೌಲ್ಯೀಕರಿಸಲಾಗಿದೆ −LA 2∫ LA 2IA z K z z dz −LB 2 ∫LB 2IB z K z z dz Ei z A z∈A ಈಗ ನಾನು z∈B ಅನ್ನು ಸರಿಯಾಗಿ ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ z∈B ಮೊದಲ ಪದವು ಪ್ರವಾಹದಿಂದ ಉತ್ಪತ್ತಿಯಾಗುವ ಕ್ಷೇತ್ರವಾಗಿದೆ ಬಿ ಯ ಮೇಲೆ ಬೀಳುವುದು ಆದ್ದರಿಂದ ಇದು −LA 2 ರಿಂದ LA 2 ಏಕೀಕರಣದ ಮಿತಿಗಳಾಗಿರುತ್ತದೆ ಬಿ ಮೇಲೆ ಬೀಳುವುದು ಆದ್ದರಿಂದ ನನ್ನ z ಡ್ B ಯಲ್ಲಿರಲಿದೆ ಆದರೆ z ' ಪ್ರವಾಹವು ಎಲ್ಲಿ ಹರಡುತ್ತಿದೆಯೋ ಅಲ್ಲಿ ಹೋಗಬೇಕು ಆದ್ದರಿಂದ ಇದು −LA 2∫ LA 2IA z K z z dz −LB 2 ∫LB 2IB z K z z dz 0 z∈ ಬಿ ಆಗಲಿದೆ ಆದ್ದರಿಂದ ಎಡಭಾಗದ ಪದಗಳನ್ಮು ಅರ್ಥೈಸಲು ನೀವು ಪ್ರಯತ್ನಿಸಬೇಕಾದ ಅಭಿವ್ಯಕ್ತಿ ಇದು ಯಾವುದೇ z ಹಂತದಲ್ಲಿ ಕ್ಷೇತ್ರ ಎಷ್ಟೆಂದು ನಾನು ಹೇಳುತ್ತೇನೆ ನಾನು ಈ ಅವಿಭಾಜ್ಯವನ್ನು ನಿರ್ವಹಿಸಿದರೆ z ' ಪ್ರವಾಹ ಅಂಶದ ಮೇಲೆ ಚಲಿಸುತ್ತದೆ ಮತ್ತು z ಅನ್ನು Einc ಗೆ ಸಮೀಕರಿಸುವ ಮೂಲಕ ಅದನ್ನು ಗಡಿಯಲ್ಲಿ ಹೊಂದಿಸುತ್ತಿದ್ದೇನೆ ನೆನಪಿಡಿ ಈ ವಿಷಯ ಹೇಗೆ ಬಂದಿತು ಇದು ಜಿ ಮತ್ತು ಕರೆಂಟ್ ಕನ್ವೋಲ್ಯೂಟ್ ಮಾಡಿದ್ದರಿಂದ ಇದು ನನಗೆ ಎ ನೀಡಿತು ಎ ನಿಂದ ನನಗೆ ಇ ಸಿಕ್ಕಿತು ಆದ್ದರಿಂದ ಇದು ಯಾವುದೇ ಪಾಯಿಂಟ್ z ವಿದ್ಯುತ್ ಕ್ಷೇತ್ರದ ಮೌಲ್ಯವಾಗಿದೆ ಮತ್ತು ಅದನ್ನು ಪರಿಹರಿಸಲು ನಾನು ಅದನ್ನು ಗಡಿಯಲ್ಲಿ ಹೊಂದಿಸುತ್ತಿದ್ದೇನೆ ಆದ್ದರಿಂದ ಅದೇ ರೀತಿ ಪ್ರವಾಹದಿಂದ ಸ್ರಷ್ಟಿಸಲ್ಪಟ್ಟ ಕ್ಷೇತ್ರವಾಗಿದೆ ಕ್ಷೇತ್ರವು z ನಲ್ಲಿ ಪ್ರವಾಹದ ಅಂಶ A ನಿಂದ ಉತ್ಪತ್ತಿಯಾಗುತ್ತದೆ ಜೊತೆಗೆ ಇದನ್ನು ಸೇರಿಸಿದರೆ 0 ಗೆ ಸಮನಾಗಿರುತ್ತದೆ ಅಥವಾ ಘಟಸಿದ ಕ್ಷೇತ್ರದ ಬೆಲೆಗೆ ಸರಯಾಗಿರುತ್ತದೆ ಐಎ ಐಬಿ ಎರಡೂ ನಿಖರವಾಗಿ ಸರಿ ಆದ್ದರಿಂದ ಐಎ ಐಬಿ ಕಂಡುಹಿಡಿಯಲು ನಾನು ಬಯಸುತ್ತೇನೆ ಈ ಆಪರೇಟರ್ನೊಂದಿಗೆ ಕೆ ಯು ಗ್ರೀನ್ನ ಕಾರ್ಯವಾಗಿದೆ G ನಲ್ಲಿ ಕಾರ್ಯನಿರ್ವಹಿಸುವ ∂2 ∂z2 k2 ಅದು ನನ್ನ ಕೆ ಜಠಿಲವಾಗಿದ್ದರೂ ಅದನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ನಾವು ಬಹುತೇಕ ಹತ್ತಿರ ಬಂದಿದ್ದೇವೆ ಆದ್ದರಿಂದ ನಾನು ಇಲ್ಲಿ ಈ ಕೆ ಮೇಲೆ ಕೆಲವು ಚಂದಾದಾರಿಕೆಗಳನ್ನು ಹಾಕುತ್ತೇನೆ ಇದು ಬಲಭಾಗದಲ್ಲಿದೆ ಅಂದರೆ ಮೂಲ ಮತ್ತು ಪರೀಕ್ಷೆ ಬಿಂದು ಕೆ ಎ ದಲ್ಲಿ ಇತ್ತು ಈ ಕೆ ನಲ್ಲಿ ಮೂಲ ಬಿಂದು ಯಾವುದು ಆ ಮೂಲ ಅಂಶವು ಕೆ ಮೇಲೆ ಬೀಳುವ ಎರಡನೇ ಅಂಶವಾಗಿದೆ ಇಲ್ಲಿ ಮೂಲ ಬಿಂದು ಯಾವುದು ಬಿ ಮೇಲೆ ಎ ಬೀಳುವುದು ಇದು ಬಿ ಮೇಲೆ ಬಿ ಬೀಳುವುದು ಆದ್ದರಿಂದ ಸಂಕೇತವು ವೀಕ್ಷಣಾ ಬಿಂದುವಿಗೆ ಕೆ ಮೂಲವಾಗಿತ್ತು ಅದು ಇಲ್ಲದಿದ್ದರೆ ಎಲ್ಲ ವ್ಯಾಖ್ಯಾನವು K ನಂತೆ ಕಾಣುತ್ತದೆ ಆದರೆ ವಾಸ್ತವವಾಗಿ z ನಲ್ಲಿನ z ಎಂಬುದು ಮೂಲದಿಂದ ತಲುಪುವ ದಾರಿಗೆ ಅನುರೂಪವಾಗಿದೆ ಆದ್ದರಿಂದ ಮೂಲ ಯಾವುದು ಮತ್ತು ಅದನ್ನು ಸ್ಪಷ್ಟವಾಗಿ ತಿಳಿಸುವ ಗಮ್ಯಸ್ಥಾನ ಯಾವುದು ಆದ್ದರಿಂದ KA → A ಅಥವಾ KB → B ನಲ್ಲಿ ನಾನು ಹಸಿರು ಕಾರ್ಯವನ್ನು ಹೊಂದಿದ್ದೇನೆ ಅದು R ಅನ್ನು ಹೊಂದಿರುತ್ತದೆ ಆದ್ದರಿಂದ ಆರ್ ನ ಮೌಲ್ಯ ಏನು ಆರ್ ಕೆ ಎ ಯ ವರ್ಗಮೂಲವೋ ಅಥವಾ ಕೆ ಬಿ ಯ ವರ್ಗಮೂಲವೋ ಏಕೆಂದರೆ ಸ್ವಯಂ ಪದ ಕೆಎ → ಬಿ ಅಥವಾ ಕೆಬಿ → ಎ ನಲ್ಲಿ ನನ್ನ ಆರ್ ಏನು ನಾನು ಇದರ ನಡುವಿನ ಸಾಪೇಕ್ಷ ಅಂತರವನ್ನು ಕಂಡುಹಿಡಿಯಬೇಕಾಗಿದೆ ಜೆಡ್ ಡಬಲ್ ಪ್ರೈಮ್ −LB 2 ರಿಂದ ಎಲ್ಬಿ 2 ಗೆ ಹೋಗುತ್ತದೆ ಇದನ್ನು ಕೆಲವು ಮೌಲ್ಯ zB ನಿಂದ ಸರಿದೂಗಿಸಲಾಗುತ್ತದೆ ಆದ್ದರಿಂದ ಇದು ಪ್ರವಾಹ ಅಂಶ B ಯ ಸಂಪೂರ್ಣ z ನಿರ್ದೇಶಾಂಕವಾಗಿದೆ ಮತ್ತು ಪ್ರವಾಹ ಅಂಶ A ಎಂಬುದು ಜೆಡ್ ಅಕ್ಷದಲ್ಲಿ ಇತ್ತು ಆದ್ದರಿಂದ ಇದು ಅಂತರವಾಗಿದೆ ಆದ್ದರಿಂದ ನನ್ನ ಪ್ರಕಾರ ಅದು ಸಂಕೀರ್ಣವಾಗಿಲ್ಲ ಮೊದಲ ಪದವನ್ನು ಜೋಡಿಸಿದ ಮ್ಯಾಟ್ರಿಕ್ಸ್ ಸಮೀಕರಣಕ್ಕೆ ರೂಪುಗೊಳ್ಳುತ್ತದೆ ಹಾಗಾದರೆ ಇಲ್ಲಿ ಐಎ ಮತ್ತು ಐಬಿ ಯ ಬೆಲೆ ತಿಳಿದಿಲ್ಲ ಆದ್ದರಿಂದ ಐಎ ಉದಾಹರಣೆಗೆ ಈ ಸಂಪೂರ್ಣ ವಿಷಯವನ್ನು ಕೆಲವು FAAFBA ಹೇಳುವಂತೆ ಬರೆಯಬಹುದು ಅಥವಾ ಅದನ್ನು ಎಬಿ ಬಿಎ ಎಂದು ಕರೆಯೋಣ ಇದು ಅರ್ಥಪೂರ್ಣವಾಗಿದೆ ಏಕೆಂದರೆ ವೀಕ್ಷಣೆಯ ಮೂಲ ನಂತರ ಎಫ್ಎಬಿಎಫ್ಬಿಬಿ ಒಮ್ಮೆ ನೀವು ಎಲ್ಲಾ ಲೆಕ್ಕ ಹಾಕಿದರೆ ಮ್ಯಾಟ್ರಿಕ್ಸ್ಪ್ರಕಾರ ಅವಿಭಾಜ್ಯ IA IB ಯು h0 ಗೆ ಸಮಾನವಾಗಿರುತ್ತದೆ ಇದು MoM ಕಾರ್ಯವಿಧಾನದ ನಂತರ ನಡೆಸಲಾಗಿದೆ ಆದ್ದರಿಂದ ಈ ಉಪ ಮೆಟ್ರಿಕ್ಗಳ ಗಾತ್ರ ಎಷ್ಟು ಆದ್ದರಿಂದ ಎಫ್ ಎಲ್ಲಾ ಉಪ ಮ್ಯಾಟ್ರಿಕ್ಗಳು ಅದರ ಗಾತ್ರ ಎಷ್ಟು ಹೌದು ಇದು NA × NA ಆಗಿರುತ್ತದೆ ಅದೇ ರೀತಿ ಇದು NB × NB ಬಲವಾಗಿರುತ್ತದೆ ಆದ್ದರಿಂದ ಈ ಒಟ್ಟಾರೆ ಮ್ಯಾಟ್ರಿಕ್ಸ್ ಗಾತ್ರ ಎಷ್ಟು ಏಕೆಂದರೆ ನಾನು ಎ ಅನ್ನು ಎನ್ಎ ಅಂಶಗಳಾಗಿ ಬಿ ಅನ್ನು ಎನ್ ಬಿ ಅಂಶಗಳಿಗೆ ವಿವೇಚಿಸಿದ್ದೇನೆ ಆದ್ದರಿಂದ ನಾನು ದೊಡ್ಡ ಮ್ಯಾಟ್ರಿಕ್ಸ್ ಅನ್ನು ಪಡೆಯುತ್ತೇನೆ ಮತ್ತು ನಾನು ಪರಿಹರಿಸುತ್ತೇನೆ ಹೌದು ಈ ಎಲ್ಲವನ್ನೂ ಮಾಡಿದ ನಂತರ ನನ್ನ ಉದ್ದೇಶವೇನು ಈ ಎಲ್ಲ ಮಹಾನ್ ಗಣಿತವನ್ನು ನಾನು ಮಾಡಿದ್ದೇನೆ ನಾನು ಐಎಐಬಿ ಪರಿಹರಿಸಿದ್ದೇನೆ ಈಗ ನನ್ನ ಮೂಲ ಉದ್ದೇಶ ಏನು ಡ್ರೈವಿಂಗ್ ಪಾಯಿಂಟ್ ಪ್ರತಿರೋಧ ನಾನು ಅದನ್ನು ಹೇಗೆ ಕಂಡುಕೊಳ್ಳುತ್ತೇನೆ ಆದ್ದರಿಂದ ನಾನು ZAd ಗೆ ಸಮಾನವಾಗಿರುವ ಭವ್ಯ ಪ್ರಶ್ನೆ ಕಂಡುಹಿಡಿಯಲು ಬಯಸುತ್ತೇನೆ ಎಚ್ ಈ ವೆಕ್ಟರ್ ರೂಪದಿಂದ ಇಲ್ಲಿಗೆ ಬರುತ್ತಿದೆ ಪರೀಕ್ಷಾ ಹಂತ ನೋಡಿ ZAd ಯಾವ ಹಂತದಲ್ಲಿ ಆಗುತ್ತದೆ ಆಂಟೆನಾದ ಸಂಪರ್ಕ ಟರ್ಮಿನಲ್ಗಳ ಯಾವ ಹಂತದಲ್ಲಿ ಆಗುತ್ತದೆ ಎ ಆದ್ದರಿಂದ ವೋಲ್ಟೇಜ್ ಎ ಅನ್ನು ಯಾವುದರಿಂದ ಭಾಗಿಸಲಾಗಿದೆ ವಿದ್ಯಾರ್ಥಿ ಜೆಡ್ ನ ಐಎ 0 ಗೆ ಸಮನಾಗಿದೆ ಏಕೆಂದರೆ ಇತರ ವಸ್ತುವಿನ ಅನುಪಸ್ಥಿತಿಯಲ್ಲಿ ಐಎ ಪ್ರಸ್ತುತವಲ್ಲ ನಾನು ಎಲ್ಲ ಪರಸ್ಪರ ಜೋಡಣೆಯನ್ನು ಗಣನೆಗೆ ತೆಗೆದುಕೊಂಡರೆ ಐ ಎ ಪ್ರಸ್ತುತವಾಗುತ್ತದೆ ಆದ್ದರಿಂದ ಈ ಸರ್ಕ್ಯೂಟ್ ಮಾದರಿಯಿಂದ ಭಿನ್ನವಾಗಿರುವುದಿಲ್ಲ ಅಲ್ಲಿ ನಾನು ಮೊದಲು ಜೆಡ್ ಐ1 ಅನ್ನು ಕಂಡುಹಿಡಿಯಬೇಕು ನಂತರ ಜೆಡ್ ಐ2 ಮತ್ತು ಇಲ್ಲಿ ಪ್ರವಾಹಗಳ ಅನುಪಾತ ಕೂಡ ಪ್ರವಾಹ ಕಂಡುಹಿಡಿಯುವಲ್ಲಿ ನಾನು ಈ ಸಮಸ್ಯೆಯನ್ನು ನೇರವಾಗಿ ಪರಿಹರಿಸುತ್ತಿದ್ದೇನೆ ಇನ್ಪುಟ್ ಟರ್ಮಿನಲ್ ಅದು ನನ್ನ ಡ್ರೈವಿಂಗ್ ಪಾಯಿಂಟ್ ಪ್ರತಿರೋಧವಾಗಿದೆ ಆದ್ದರಿಂದ ನೀವು ಅಂಶ B ಇಲ್ಲದೆ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ನೀವು ಪರಸ್ಪರ ಜೋಡಣೆಯನ್ನು ಕಂಡುಹಿಡಿಯಬಹುದು ಕೆಲವು ಪ್ರತಿರೋಧ ಸಿಗುತ್ತದೆ ಆದ್ದರಿಂದ ಈ ರೀತಿಯ ಎರಡು ಆಂಟೆನಾ ಅಂಶಗಳನ್ನು ಹೇಗೆ ಎದುರಿಸಬೇಕೆಂದು ಪೂರ್ಣಗೊಳಿಸುತ್ತದೆ ಇದು ಸಂಶೋಧನೆಯ ವಿಶಾಲ ಪ್ರದೇಶವನ್ನು ತೆರೆಯುತ್ತದೆ ನಾನು ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖಿಸುತ್ತೇನೆ ಬಿ ಅಂಶವು ಪ್ರವಾಹ ಅಂಶದ ಬದಲಾಗಿ ನೀವು ಮಾನವ ದೇಹವನ್ನು ಹೊಂದಬಹುದು ಮತ್ತು ನಿಮ್ಮ ಆಂಟೆನಾದ ಇನ್ಪುಟ್ ಪ್ರತಿರೋಧದ ಮೇಲೆ ಮಾನವ ದೇಹದ ಪಾತ್ರ ಏನು ಎಂದು ಅಧ್ಯಯನ ಮಾಡಲು ನೀವು ಬಯಸಿದ್ದೀರಿ ನೀವು ಮೊಬೈಲ್ ಫೋನ್ ಅನ್ನು ನಿಮ್ಮ ತಲೆಗೆ ಹತ್ತಿರ ಇಟ್ಟುಕೊಂಡಿದ್ದೀರಿ ಆದ್ದರಿಂದ ನಿಮ್ಮ ತಲೆಯ ಮೇಲೆ ಪ್ರವಾಹಗಳು ಪ್ರೇರೇಪಿಸುತ್ತದೆ ಇದು ಇನ್ಪುಟ್ ಪ್ರತಿರೋಧವನ್ನು ಬದಲಾಯಿಸುತ್ತದೆ ಆದ್ದರಿಂದ ಒಳಗೆ ಯಾವ ವಸ್ತುನಿಷ್ಠ ಸ್ಥಳಕ್ಕೆ ಹತ್ತಿರದಲ್ಲಿದೆ ಎಂಬುದರ ಆಧಾರದ ಮೇಲೆ ಆಂಟೆನಾದ ಎಲ್ಲವೂ ಬದಲಾಗುತ್ತದೆ ಆದ್ದರಿಂದ ಜನರು ಇದನ್ನು ಕೇವಲ ಒಂದು ತಂತಿಯ ಅಂಶದಂತೆ ಬಳಸಿಲ್ಲ ಆದರೆ ಅದನ್ನು ಸಂಕೀರ್ಣ ವಸ್ತುವಾಗಿ ಕಂಡುಹಿಡಿಯಲು ಪರಸ್ಪರ ಜೋಡಣೆ ಏನೆಂದು ತಿಳಿಯಲು ಬಳಸಿದ್ದಾರೆ ಆದ್ದರಿಂದ ವಿದ್ಯುತ್ಕಾಂತೀಯ ಸಮಸ್ಯೆಗಳು ಈ ಪ್ರಚೋದನೆಯಿಂದಾಗಿ ಬಹಳ ಸವಾಲಿನವು ಪ್ರವಾಹಗಳು ಎಲ್ಲೆಡೆ ತೇಲುತ್ತವೆ ಮತ್ತು ಇದನ್ನು ವ್ಯವಹರಿಸುವುದು ಒಂದು ಕಠಿಣ ಮಾರ್ಗವಾಗಿದೆ ಈ ವಿಧಾನವನ್ನು ಒಂದು ಮತ್ತು ಅನೇಕ ಆಂಟೆನಾ ರಚನೆಯಂತೆ ನಿಮಗೆ ಬೇಕಾದಷ್ಟು ಅಂಶಗಳನ್ನು N ಗೆ ಸಾಮಾನ್ಯೀಕರಿಸಲಾಗಿದೆ ಆದ್ದರಿಂದ ಇಲ್ಲಿ ಜಾಗರೂಕರಾಗಿರಬೇಕಾದ ವಿಷಯವೆಂದರೆ ನಾವು ಏಕತೆಯೊಂದಿಗೆ ಹಸಿರು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಏಕೆಂದರೆ ನಾನು ಒಂದೇ ಅಕ್ಷದ ಉದ್ದಕ್ಕೂ ಇರುವ ಮೂಲ ಮತ್ತು ಪರೀಕ್ಷಾ ಬಿಂದುಗಳನ್ನು ಆರಿಸುತ್ತಿದ್ದೇನೆ ಈ ರೀತಿಯ 3D ಗ್ರೀನ್ನ ಕಾರ್ಯವು ನಮ್ಮ ಮೂಲ ಸಮಸ್ಯೆಯಂತೆ ಇದು ನನ್ನ 3D ಹಸಿರು ಕಾರ್ಯ ಆಗಿತ್ತು ಆದ್ದರಿಂದ ಪ್ರವಾಹದ ಅಂಶವು ಒಂದು ಆಯಾಮವಾಗಿದೆ ಆದರೆ ಕನಿಷ್ಠ ಎರಡು ಒಂದು ಆಯಾಮವು ಜೆಡ್ ಅಕ್ಷದ ಉದ್ದಕ್ಕೂ ಇತ್ತು ಅದರ ತೆಳುವಾದ ತ್ರಿಜ್ಯ ಆದರೆ ಅದು 3D ಜಾಗದಲ್ಲಿ ವಿಕಿರಣಗೊಳ್ಳುತ್ತಿದೆ ಅದಕ್ಕಾಗಿಯೇ ನಾನು 3D ಗ್ರೀನ್ನ ಕಾರ್ಯವನ್ನು ಬಳಸುತ್ತಿದ್ದೇನೆ ಮತ್ತು ನಿರ್ದೇಶಿತ ಮತ್ತು ಸಣ್ಣ ತ್ರಿಜ್ಯದ ಊಹೆಗಳನ್ನು ಸರಳೀಕರಿಸುವ ಪರಿಮಾಣದ ಅವಿಭಾಜ್ಯವನ್ನು ತಯಾರಿಸುತ್ತಿದ್ದೇನೆ ಒಂದು ಆಯಾಮದ ಕಾರಣ ಒಂದೇ ಅವಿಭಾಜ್ಯ ಎಂದು ನೀವು ಮಾಡಬಾರದು ಇದು 1 ಡಿ ಸಮಸ್ಯೆ ಎಂದು ಯೋಚಿಸಿ ಇದು ಮೂರು ಆಯಾಮದಲ್ಲಿ ಹೊರಹೊಮ್ಮುವ ಒಂದು ಆಯಾಮದ ಅಂಶವಾಗಿದೆ ಆದ್ದರಿಂದ ನಿಮ್ಮ ತಂತಿ ತುಂಬಾ ತೆಳ್ಳಗಿರುವವರೆಗೆ ಇದು ನಿಖರವಾಗಿದೆ ಹೌದು ಅದಕ್ಕಾಗಿಯೇ ಎ ವರ್ಗ ಬರುತ್ತದೆ ಹೌದು ನಾನು ಬರೆದದ್ದು ಇದಕ್ಕಾಗಿ −z ಹೊಂದಿರಬೇಕು ಇದು ಜೆಡ್ ಡಿ ಹೌದು ಆದ್ದರಿಂದ ಇದು z ಬದಲಿಗೆ ಇದು zB z ಆಗಿರಬೇಕು ವಾಸ್ತವವಾಗಿ ಹೌದು ನಾವು ಆಂಟೆನಾ ಅಂಶದ ಸಾಪೇಕ್ಷ ಚೌಕಟ್ಟಿಗೆ ಹೋಗಬೇಕಾಗಿದೆ ಆದ್ದರಿಂದ ಸಹ z ಮತ್ತು z 'ಒಂದೇ ಆಗಿರುತ್ತದೆ ಎಂದು ನಿಮಗೆ ಖಾತ್ರಿಯಿರುವವರೆಗೂ ಮೂಲ ವಿಷಯ ಉತ್ತಮವಾಗಿರುತ್ತದೆ Z ಹಾಗೂ z ಕೂಡ ಅಕ್ಷದ ಪ್ರವಾಹದ ಮೇಲೆ ಮತ್ತು z " ಸಹ ಇದೇ ಅಕ್ಷದಲ್ಲಿದೆ ಆದ್ದರಿಂದ ಏಕತ್ವ ಇರಬೇಕು